ಸಮಮಾಪನ ಪ್ರಕ್ಷೇಪಗಳು ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾವು ಹೊಸ ಮಾಡ್ಯೂಲ್ 6 ಐಸೊಮೆಟ್ರಿಕ್ ಪ್ರಕ್ಷೇಪಗಳೊಂದಿಗೆ ಪ್ರಾರಂಭಿಸೋಣ ಐಸೊಮೆಟ್ರಿಕ್ ಪ್ರಕ್ಷೇಪಣಗಳನ್ನು ನಿಜವಾಗಿಯೂ ನೋಡುವ ಮೊದಲು ಇಂಜಿನಿಯರಿಂಗ್ ಡ್ರಾಯಿಂಗ್ ಕೋರ್ಸ್ನಲ್ಲಿ ಈ ವಿಭಿನ್ನ ರೀತಿಯ ಪ್ರಕ್ಷೇಪಗಳು ಯಾವುವು ಎಂದು ನಾವು ನೋಡುತ್ತೇವೆ ಆದ್ದರಿಂದ ವಿಭಿನ್ನ ಪ್ರಕ್ಷೇಪಗಳು ಸಾಮಾನ್ಯವಾಗಿ ಸಂಪೂರ್ಣ ಇಂಜಿನಿಯರಿಂಗ್ ಡ್ರಾಯಿಂಗ್ ಚಿತ್ರಾತ್ಮಕ ಪ್ರಕ್ಷೇಪಣಗಳನ್ನು ಸಮಾನಾಂತರ ಪ್ರಕ್ಷೇಪಗಳು ಮತ್ತು ದೃಷ್ಟಿಕೋನ ಪ್ರಕ್ಷೇಪಗಳು ಎಂದು ಉಲ್ಲೇಖಿಸಬಹುದು ಮತ್ತು ಸಮಾನಾಂತರ ಪ್ರಕ್ಷೇಪಗಳಲ್ಲಿ ನಮ್ಮಲ್ಲಿ ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು ಮತ್ತು ಓರೆಯಾದ ಪ್ರಕ್ಷೇಪಗಳನ್ನು ಹೊಂದಿದ್ದೇವೆ ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳಲ್ಲಿ ವಿಶೇಷವಾಗಿ ಲಂಬ ರೀತಿಯ ನಿರ್ದೇಶಾಂಕ ವ್ಯವಸ್ಥೆಗಳಲ್ಲಿ ನಮ್ಮಲ್ಲಿ ಬಹು ವೀಕ್ಷಣೆಗಳು ಮತ್ತು ಆಕ್ಸಾನೊಮೆಟ್ರಿಕ್ ರೀತಿಯ ಪ್ರಕ್ಷೇಪಗಳಿವೆ ಆದ್ದರಿಂದ ಬಹು ವೀಕ್ಷಣೆಗಳಲ್ಲಿ ನಾವು ಮೊದಲ ಕೋನ ಪ್ರಕ್ಷೇಪಗಳನ್ನು ಹೊಂದಿದ್ದೇವೆ ಆದ್ದರಿಂದ ವಿಭಿನ್ನ ವೀಕ್ಷಣೆಗಳು ಉನ್ನತ ನೋಟ ಅಡ್ಡ ನೋಟ ಮುಂಭಾಗದ ನೋಟ ಈ ರೀತಿಯ ವೀಕ್ಷಣೆಗಳನ್ನು ನಾವು ನೋಡುತ್ತೇವೆ ಮತ್ತು ಮೂರನೇ ಕೋನ ಪ್ರೊಜೆಕ್ಷನ್ಗಳಲ್ಲಿ ಬಹುಶಃ ಸಿವಿಲ್ ಇಂಜಿನಿಯರಿಂಗ್ಗಳು ಮತ್ತು ವಾಸ್ತುಶಿಲ್ಪದ ವ್ಯಕ್ತಿಗಳು ಯೋಜನೆ ಮತ್ತು ಉನ್ನತಸ್ಥಿತಿ ರೀತಿಯ ತಂತ್ರಗಳನ್ನು ಬಳಸುತ್ತಾರೆ ಇವುಗಳು ವೀಕ್ಷಣೆಗಳು ಮೂರು ಆಯಾಮದ ವಸ್ತುವಿಗೆ ಬರೋಣ ಪ್ರಕ್ಷೇಪಗಳು ಆಕ್ಸಾನೊಮೆಟ್ರಿಕ್ ಪ್ರಕ್ಷೇಪಗಳಲ್ಲಿ ಇವು ಆರ್ಥೋಗ್ರಾಫಿಕ್ ನಮ್ಮಲ್ಲಿ ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಡೈಮೆಟ್ರಿಕ್ ಪ್ರಕ್ಷೇಪಗಳು ಮತ್ತು ಟ್ರಿಮೆಟ್ರಿಕ್ ಪ್ರಕ್ಷೇಪಗಳಿವೆ ಈ ಐಸೊಮೆಟ್ರಿಕ್ ಡೈಮೆಟ್ರಿಕ್ ಟ್ರಿಮೆಟ್ರಿಕ್ ಪ್ರಕ್ಷೇಪಗಳ ಬಗ್ಗೆ ನಾವು ನಂತರ ನೋಡುತ್ತೇವೆ ಅದೇ ರೀತಿ ಇದು ಓರೆಯಾದ ರೀತಿಯ ಪ್ರಕ್ಷೇಪಗಳಾಗಿದ್ದರೆ ನಮ್ಮಲ್ಲಿ ಕ್ಯಾಬಿನೆಟ್ ರೀತಿಯ ವೀಕ್ಷಣೆಗಳು ಅಶ್ವದಳದ ರೀತಿಯ ದೃಷ್ಟಿಕೋನಗಳು ಮಿಲಿಟರಿ ರೀತಿಯ ವೀಕ್ಷಣೆಗಳು ನಮ್ಮಲ್ಲಿವೆ ಅಂತೆಯೇ ಗ್ರಹಿಕೆಯ ಪ್ರಕ್ಷೇಪಗಳಲ್ಲಿ ಇವುಗಳು ಬಿಂದುವನ್ನು ಆಧರಿಸಿವೆ ನಾವು ಈ ರೀತಿಯ ವೀಕ್ಷಣೆಗಳನ್ನು ಒಂದು ನಿರ್ದಿಷ್ಟ ಹಂತದ ಮೂಲಕ ನೋಡುತ್ತೇವೆ ಅದರ ಆಧಾರದ ಮೇಲೆ ನಮಗೆ 1 ಪಾಯಿಂಟ್ ಪ್ರಕ್ಷೇಪಗಳು 2 ಪಾಯಿಂಟ್ ಪ್ರಕ್ಷೇಪಗಳಿವೆ ಅಲ್ಲಿಂದ 2 ಪಾಯಿಂಟ್ಗಳಂತೆ ನಾವು ವೀಕ್ಷಣೆಗಳನ್ನು ದೃಶ್ಯೀಕರಿಸಬೇಕಾದರೆ ಅದು ಹೇಗೆ ಕಾಣುತ್ತದೆ ಮತ್ತು 3 ಪಾಯಿಂಟ್ ಪ್ರಕ್ಷೇಪಗಳು ಮತ್ತು ಕರ್ವಿಲಿನೀಯರ್ ರೀತಿಯ ಪ್ರಕ್ಷೇಪಗಳು ನಮ್ಮಲ್ಲಿವೆ ಮತ್ತು ನಿರ್ದಿಷ್ಟವಾಗಿ ಮುಂದಿನ ಎರಡು ವಿಭಾಗಗಳಲ್ಲಿ ನಾವು ಮುಖ್ಯವಾಗಿ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ನೋಡುತ್ತೇವೆ ಇವು ಆಕ್ಸಾನೊಮೆಟ್ರಿಕ್ ಪ್ರಕ್ಷೇಪಗಳ ಅಡಿಯಲ್ಲಿ ಬರುತ್ತವೆ ಆದ್ದರಿಂದ ಈ ವಿಭಿನ್ನ ಪ್ರಕ್ಷೇಪಗಳ ಅಡಿಯಲ್ಲಿ ನಾವು ಆಕ್ಸಾನೊಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನು ನೋಡಿದ್ದೇವೆ ಇದು ಒಂದು ಸಮಾನಾಂತರ ಪ್ರೊಜೆಕ್ಷನ್ ತಂತ್ರವಾಗಿದ್ದು ಪ್ರಕ್ಷೇಪಣ ಅಥವಾ ಚಿತ್ರ ಸಮತಲಕ್ಕೆ ಹೋಲಿಸಿದರೆ ವಸ್ತುವನ್ನು ಅಕ್ಷದಲ್ಲಿ ತಿರುಗಿಸುವ ಮೂಲಕ ಚಿತ್ರದ ಚಿತ್ರಾತ್ಮಕ ರೇಖಾಚಿತ್ರವನ್ನು ರಚಿಸಲು ಬಳಸಲಾಗುತ್ತದೆ ಆದ್ದರಿಂದ ನಾವು ಒಂದು ವಸ್ತುವನ್ನು ಹೊಂದಿದ್ದೇವೆ ನಾವು ವಿಭಿನ್ನ ರೀತಿಯ ದೃಷ್ಟಿಕೋನಗಳನ್ನು ಹೊಂದುವ ರೀತಿಯಲ್ಲಿ ಅದನ್ನು ತಿರುಗಿಸಬೇಕು ಮತ್ತು ಇದು ಸಮಾನಾಂತರ ಪ್ರೊಜೆಕ್ಷನ್ ತಂತ್ರವಾಗಿದೆ ಆದ್ದರಿಂದ ನಾವು ಏನನ್ನು ನೋಡಿದರೂ ಅದನ್ನು ನಾವು ತೋರಿಸುತ್ತೇವೆ ಅದರಲ್ಲಿ ನಮ್ಮಲ್ಲಿ 3 ಪ್ರಭೇದಗಳ ಐಸೊಮೆಟ್ರಿಕ್ ಡೈಮೆಟ್ರಿಕ್ ಮತ್ತು ಟ್ರಿಮೆಟ್ರಿಕ್ ಪ್ರಕ್ಷೇಪಗಳಿವೆ ವಿಶೇಷವಾಗಿ ಐಸೊಮೆಟ್ರಿಕ್ ಪ್ರಕ್ಷೇಪಗಳು 30 ಡಿಗ್ರಿ ಕೋನವನ್ನು ಹೊಂದಿರುತ್ತದೆ ನಾವು ಅದರ ಬಗ್ಗೆ ಇನ್ನಷ್ಟು ನೋಡುತ್ತೇವೆ ಡೈಮೆಟ್ರಿಕ್ನಲ್ಲಿ ಈ ಕೋನವು 30 ಡಿಗ್ರಿಗಳಿಗಿಂತ ಕಡಿಮೆ ಹೊಂದಿರುತ್ತದೆ ಇದನ್ನು ನಾವು ಒಂದು ಬದಿಯಲ್ಲಿ 15 ಡಿಗ್ರಿ ಎಂದು ಕರೆಯುತ್ತೇವೆ ಇದು ಟ್ರಿಮೆಟ್ರಿಕ್ ಪ್ರಕ್ಷೇಪಗಳಾಗಿದ್ದರೆ ನಮಗೆ ಮೂರು ವಿಭಿನ್ನ ಕೋನಗಳಿವೆ ಆದ್ದರಿಂದ ನಾವು 15 ಡಿಗ್ರಿ 45 ಡಿಗ್ರಿಗಳನ್ನು ಹೊಂದಿರುತ್ತೇವೆ ಮತ್ತು ಉಳಿದ ವಿಷಯವು ಇತರ ಕೋನಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಬಳಸಿದ ಮೂರು ಕೋನಗಳಲ್ಲಿ ಟ್ರಿಮೆಟ್ರಿಕ್ ಐಸೊಮೆಟ್ರಿಕ್ ಒಂದೇ ರೀತಿಯ 30 ಡಿಗ್ರಿ ಕೋನಗಳನ್ನು ಹೊಂದಿರುತ್ತೇವೆ ಡೈಮೆಟ್ರಿಕ್ನಲ್ಲಿ ನಾವು ಎರಡು ವಿಭಿನ್ನ ಕೋನಗಳನ್ನು ಹೊಂದಿರುತ್ತೇವೆ ಈಗ ಈ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಬಗ್ಗೆ ನಾವು ವಿವರವಾಗಿ ಕಲಿಯುತ್ತೇವೆ ಐಸೊಮೆಟ್ರಿಕ್ ಎಂದರೆ ಸಮಾನ ಅಳತೆ ಇಲ್ಲಿ ಸಮಾನ ಅಳತೆ ಕೋನಗಳನ್ನು ನಾವು ಹೊಂದಿರುತ್ತೇವೆ ಮತ್ತು ಇದು ಒಂದು ರೀತಿಯ ಸಮಾನಾಂತರ ಪ್ರಕ್ಷೇಪಣವಾಗಿದೆ ಸಮಾನಾಂತರದ ಇನ್ನೊಂದು ಪದ ಆಕ್ಸಾನೊಮೆಟ್ರಿಕ್ ಆಗಿದೆ ಅಲ್ಲಿ x ಮತ್ತು z ಅಕ್ಷವು 30 ಡಿಗ್ರಿ ಕೋನದಲ್ಲಿ ಸಮತಲ ತೋರುತ್ತದೆ ಇದರರ್ಥ ಉದಾಹರಣೆಗೆ ಇಲ್ಲಿ ಕ್ಯೂಬಾಯ್ಡ್ ವಸ್ತುವನ್ನು ತೆಗೆದುಕೊಂಡರೆ ಈ ವಸ್ತುವಿನ ಕೋನವು 30 ಡಿಗ್ರಿಗಳಾಗಿರುತ್ತದೆ ಅಂತೆಯೇ ಈ ಕೋನವು 30 ಡಿಗ್ರಿ ಆಕ್ಸಾನೊಮೆಟ್ರಿಕ್ ಅಕ್ಷದ ನಡುವಿನ ಕೋನವು 120 ಡಿಗ್ರಿಗಳಿಗೆ ಸಮನಾಗಿರುತ್ತದೆ ಆದ್ದರಿಂದ ಈಗ ನಾವು ಕ್ಯೂಬಾಯ್ಡ್ ರೇಖೆಗಳನ್ನು ಹೊಂದಿದ್ದೇವೆ ಇವುಗಳನ್ನು ನಾವು ಬದಿ ಅಂಚುಗಳು ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಎಡ್ಜ್ ಎ ಎಡ್ಜ್ ಬಿ ಎಂದು ಕರೆಯೋಣ ವೀಕ್ಷಣೆಯಲ್ಲಿ ಎಡ್ಜ್ ಎ A ಮತ್ತು ಎಡ್ಜ್ ಬಿ ನಡುವಿನ ಕೋನವು ಯಾವಾಗಲೂ 120 ಡಿಗ್ರಿಗಳಾಗಿರುತ್ತದೆ ನಿಜವಾದ ವಸ್ತುವು 90 ಡಿಗ್ರಿ ಕೋನ ಆರ್ಥೋಗೋನಲ್ ಅನ್ನು ಪರಸ್ಪರ ಹೊಂದಿರುತ್ತೇವೆ ಆದರೆ ನಾವು ಎರಡು ಆಯಾಮದ ಸಮತಲ ಅಂಚುಗಳು ಐಸೊಮೆಟ್ರಿಕ್ ಅಕ್ಷದಲ್ಲಿ 120 ಡಿಗ್ರಿಗಳನ್ನು ಎಲ್ಲಾ ಕಡೆಗಳಲ್ಲಿ ಸಮಾನವಾಗಿ ಮಾಡುವ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನು ತೋರಿಸುತ್ತೇವೆ ಇದು ನಾವು ಕಲಿಯುವ ಮೊದಲ ವಿಷಯ ಆದ್ದರಿಂದ ನಾನು ಇಲ್ಲಿ ಚಿತ್ರವನ್ನು ಚಿತ್ರಿಸುತ್ತಿದ್ದರೆ ಯಾವುದೇ ವಸ್ತು ವಿಷಯ ಆಬ್ಜೆಕ್ಟ್ ಆಯಾಮವು ಇಲ್ಲಿ 30 ಡಿಗ್ರಿಗಳನ್ನು ಹೊಂದಿರಬೇಕಿದೆ ಅದೇ ರೀತಿ ಇದು 30 ಡಿಗ್ರಿಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಒಂದು ಕ್ಯೂಬ್ ಅಂಚುಗಳನ್ನು ಯೋಜಿಸಲಾಗಿದೆ ಇದರಿಂದ ಇವೆಲ್ಲವೂ ಒಂದೇ ಅಳತೆ ಹೊಂದಿರುತ್ತದೆ ಮತ್ತು ಪರಸ್ಪರ ಸಮಾನ 120 ಡಿಗ್ರಿ ಕೋನಗಳನ್ನು ಹೊಂದಿರುತ್ತದೆ ಐಸೊಮೆಟ್ರಿಕ್ ವೀಕ್ಷಣೆಗೆ ಅದು ಮೊದಲ ವಿಷಯ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ನಲ್ಲಿ ಆಕ್ಸಿಯೋಮ್ಯಾಟಿಕ್ ಅಕ್ಷದ ನಡುವಿನ ಎಲ್ಲಾ ಕೋನಗಳು ಸಮಾನವಾಗಿರುತ್ತದೆ ಇದು 120 ಡಿಗ್ರಿಗಳನ್ನು ಹೊಂದಿರುತ್ತದೆ ಮತ್ತು ಅವು ಸಮಾನವಾಗಿವೆ ಮೂರನೆಯ ಅಂಶ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಉತ್ಪಾದಿಸಲು ಒಬ್ಬರು ವಸ್ತುವಿನಲ್ಲಿ ಚಿಂತಿಸಬೇಕಾಗಿದೆ ಇದರಿಂದಾಗಿ ನಾವು ಆ ಅಂಚುಗಳನ್ನು ಪ್ರಧಾನ ಅಂಚುಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾನು ಎಡ್ಜ್ ಬಿ ಎಡ್ಜ್ ಸಿ ಅನ್ನು ಆರಿಸುತ್ತಿದ್ದರೆ ಇವುಗಳು ನಾನು ಅನಿಯಂತ್ರಿತವಾಗಿ ಆರಿಸಿಕೊಳ್ಳುತ್ತಿದ್ದೇನೆ ಆ ಪ್ರಮುಖ ಅಂಚುಗಳು ಯಾವುವು ಎಂದು ನಾವು ನಿರ್ಧರಿಸಿದ ನಂತರ ಅವು ಪ್ರೊಜೆಕ್ಷನ್ ಸಮತಲದೊಂದಿಗೆ ಸಮಾನ ಕೋನಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಆ ವಸ್ತುವನ್ನು ತಿರುಗಿಸಬೇಕು ನಾನು ಆ ವಸ್ತುವನ್ನು ದೃಶ್ಯೀಕರಿಸಿದಾಗ ಈ ಅಂಚುಗಳು 120 ಡಿಗ್ರಿಗಳನ್ನು ಹೊಂದಿರಬೇಕಾಗುತ್ತದೆ ಈಗ ನಾವು ಐಸೊಮೆಟ್ರಿಕ್ ಅಕ್ಷ ಮತ್ತು ಐಸೊಮೆಟ್ರಿಕ್ ಸಮತಲಗಳ ಬಗ್ಗೆ ಹೆಚ್ಚು ನೋಡೋಣ ಕ್ಯೂಬ್ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ನಲ್ಲಿನ ಕೋನಗಳು ನಾವು ಹೇಗೆ ವ್ಯಾಖ್ಯಾನಿಸುತ್ತಿದ್ದೇವೆ ಎಂಬುದರ ಆಧಾರದ ಮೇಲೆ 120 ಡಿಗ್ರಿ ಅಥವಾ 60 ಡಿಗ್ರಿಗಳಾಗಿರುತ್ತವೆ ಮತ್ತು ಎಲ್ಲವೂ 90 ಡಿಗ್ರಿ ಕೋನಗಳ ಪ್ರಕ್ಷೇಪಗಳಾಗಿವೆ ಆದ್ದರಿಂದ ನಾವು ಒಂದು ಕ್ಯೂಬಾಯ್ಡ್ ಅನ್ನು ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ನಾವು ಒಂದು ಕ್ಯೂಬಾಯ್ಡ್ ಅನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ಅಂಚುಗಳು 90 ಡಿಗ್ರಿಗಳಾಗಿವೆ ಈ ಅಂಚುಗಳ ನಡುವಿನ ಕೋನವು 120 ಡಿಗ್ರಿಗಳನ್ನು ಹೊಂದುವ ರೀತಿಯಲ್ಲಿ ನಾವು ತಿರುಗಿಸುತ್ತೇವೆ ಆ ಅಂಚುಗಳನ್ನು ಐಸೊಮೆಟ್ರಿಕ್ ಅಕ್ಷವಾಗಿ ಬಳಸಬಹುದು ಏಕೆಂದರೆ ಇಲ್ಲಿ ಅಂಚುಗಳು 120 ಡಿಗ್ರಿಗಳನ್ನು ಹೊಂದಿವೆ ಆದ್ದರಿಂದ ಈ ರೇಖೆಗಳು ನಮ್ಮ ಐಸೊಮೆಟ್ರಿಕ್ ಅಕ್ಷ ಒಂದು ಎರಡು ಮೂರು ನೀವು ಇದನ್ನು ನೋಡುತ್ತಿದ್ದರೆ ಇದು 120 ಡಿಗ್ರಿಗಳನ್ನು ಹೊಂದಿಲ್ಲ ಆದ್ದರಿಂದ ಇದು ಐಸೊಮೆಟ್ರಿಕ್ ಅಕ್ಷವಲ್ಲ 120 ಡಿಗ್ರಿಗಳನ್ನು ಹೊಂದುವ ಅಂಚುಗಳನ್ನು ನಾವು ಅಕ್ಷ ಎಂದು ಕರೆಯುತ್ತೇವೆ ಕ್ಯೂಬ್ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ನಲ್ಲಿ ಕ್ಯೂಬ್ ಮುಖಗಳು ಮತ್ತು ಅವುಗಳಿಗೆ ಸಮಾನಾಂತರವಾಗಿರುವ ಯಾವುದೇ ಸಮತಲಗಳನ್ನು ಐಸೊಮೆಟ್ರಿಕ್ ಸಮತಲಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಮುಖಗಳು ಇವೆ ಇದು ಒಂದು ಮುಖ ಇದು ಇನ್ನೊಂದು ಮುಖ ಮತ್ತು ಇದು ಇನ್ನೊಂದು ಮುಖ ಆದ್ದರಿಂದ ಇವು ಸಮಮಾಪನ ಸಮತಲ ಅದಕ್ಕೆ ಸಮಾನಾಂತರವಾಗಿರುವ ಯಾವುದೇ ಸಮತಲವನ್ನು ನಾವು ಐಸೊಮೆಟ್ರಿಕ್ ಸಮತಲ ಎಂದು ಕರೆಯುತ್ತೇವೆ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ನಲ್ಲಿ ನಾವು ಕ್ಯೂಬ್ ಅನ್ನು ತೆಗೆದುಕೊಳ್ಳುತ್ತೇವೆ ನಾವು ಅದನ್ನು ಷಡ್ಭುಜಾಕೃತಿಯಂತೆ ಗ್ರಹಿಸುತ್ತೇವೆ ಆದ್ದರಿಂದ ನಾವು ಈ ಅಂಚುಗಳನ್ನು ನೋಡೋಣ ರಕ್ಷಣೆಯ ವಿಷಯಕ್ಕಾಗಿ ಡ್ರಾಯಿಂಗ್ ಶೀಟ್ಗಳನ್ನು ಸರಬರಾಜು ಮಾಡುವಾಗ ಇವು ಪ್ರಮಾಣಿತ ಸಂಪ್ರದಾಯಗಳಾಗಿವೆ ಈ ಅಂಚುಗಳಲ್ಲಿ ಒಂದಕ್ಕೆ ಸಮಾನಾಂತರವಾಗಿರುವ ಯಾವುದೇ ರೇಖೆಯನ್ನು ಐಸೊಮೆಟ್ರಿಕ್ ರೇಖೆಗಳು ಎಂದು ಕರೆಯಲಾಗುತ್ತದೆ ಇದು ಒಂದು ಸಮಮಾಪನ ರೇಖೆ ಅದಕ್ಕೆ ಸಮಾನಾಂತರವಾಗಿರುವ ಯಾವುದೇ ರೇಖೆಯು ಐಸೊಮೆಟ್ರಿಕ್ ರೇಖೆಗಳು ಕೆಲವೊಂದು ರೇಖೆಗಳು ಐಸೊಮೆಟ್ರಿಕ್ ಅಕ್ಷಕ್ಕೆ ಸಮಾನಾಂತರವಾಗಿರುವುದಿಲ್ಲ ಇಂತಹ ರೇಖೆಗಳನ್ನು ನಾವು ಐಸೊಮೆಟ್ರಿಕ್ ಅಲ್ಲದ ರೇಖೆಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ನಾವು ಆ ರೀತಿಯಲ್ಲಿ ರೇಖೆಯನ್ನು ಬರೆಯೋಣ ಈ ನೀಲಿ ರೇಖೆಯು ಈ ಯಾವುದೇ ಐಸೊಮೆಟ್ರಿಕ್ ಅಕ್ಷಕ್ಕೆ ಸಮಾನಾಂತರವಾಗಿಲ್ಲ ಅಂತಹ ರೀತಿಯ ರೇಖೆಗಳನ್ನು ನಾವು ಐಸೊಮೆಟ್ರಿಕ್ ಅಲ್ಲದ ರೇಖೆಗಳು ಎಂದು ಕರೆಯುತ್ತೇವೆ ಆದ್ದರಿಂದ ನೀವು ರೇಖೆಗಳನ್ನು ಅಳೆಯುವಾಗ ಕೋನಗಳನ್ನು ಅಳೆಯುವಾಗ ನಿಜವಾದ ರೇಖೆಗಳು ಬಹುಶಃ ಸಮಮಾಪನ ರೇಖೆಗಳ ಮೇಲೆ ಇರುತ್ತವೆ ಎಂದು ನಾವು ನೋಡುತ್ತೇವೆ ಐಸೊಮೆಟ್ರಿಕ್ ಅಕ್ಷದ ದೃಷ್ಟಿಯಿಂದ ಅದನ್ನು ಎಣಿಸಬೇಕಾಗಿದೆ ಐಸೊಮೆಟ್ರಿಕ್ ಅಲ್ಲದ ರೇಖೆಗಳಲ್ಲಿ ನಾವು ಯಾವುದೇ ಉದ್ದವನ್ನು ತೆಗೆದುಕೊಳ್ಳಬಾರದು ನಾವು ಬಿಂದುಗಳನ್ನು ಪತ್ತೆ ಮಾಡುತ್ತೇವೆ ಆ ದೂರವನ್ನು ಅಳೆಯುತ್ತೇವೆ ನಂತರ ಆ ದೂರವನ್ನು ಐಸೊಮೆಟ್ರಿಕ್ ಪರಿಭಾಷೆಯಲ್ಲಿ ಪರಿವರ್ತಿಸಿ ನಂತರ ನಾವು ನಿಜವಾದ ರೇಖೆಗಳಾಗಿ ಪರಿವರ್ತಿಸುತ್ತೇವೆ ಆದ್ದರಿಂದ ಮೊದಲ ಹೆಜ್ಜೆ ಈ ಐಸೊಮೆಟ್ರಿಕ್ ಸಮತಲಗಳು ಐಸೊಮೆಟ್ರಿಕ್ ಅಕ್ಷ ಮತ್ತು ರೇಖೆಗಳನ್ನು ನಿರ್ವಹಿಸುವುದು ಈ ಐಸೊಮೆಟ್ರಿಕ್ ಅಕ್ಷದ ಮಾಹಿತಿಯಿಂದ ಮಾತ್ರ ನಾವು ಅದನ್ನು ಪಡೆದುಕೊಳ್ಳಬಹುದು ಮತ್ತು ಅದನ್ನು ಮತ್ತಷ್ಟು ಮಾರ್ಪಡಿಸಬಹುದು ಉದಾಹರಣೆಗೆ ನಾವು ಇಲ್ಲಿ ಕ್ಯೂಬ್ ಅನ್ನು ತೆಗೆದುಕೊಳ್ಳುತ್ತೇವೆ ನಾವು ಐಸೊಮೆಟ್ರಿಕ್ ಸ್ಕೇಲ್ ಹೆಸರಿನ ಸ್ಕೇಲ್ ಅನ್ನು ಬಳಸುತ್ತೇವೆ ಇದನ್ನು ಐಸೊಮೆಟ್ರಿಕ್ ಉದ್ದದಿಂದ ನಿಜವಾದ ಉದ್ದಕ್ಕೆ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಕ್ಯೂಬಾಯ್ಡ್ ವಾಸ್ತವದಲ್ಲಿ ಘಟಕ ಆಯಾಮಗಳನ್ನು ಹೊಂದಿರಬಹುದು ಐಸೊಮೆಟ್ರಿಕ್ ಪ್ರೊಜೆಕ್ಷನ್ನ ದೃಷ್ಟಿಕೋನದಲ್ಲಿ ನಾವು ಅದನ್ನು ಕಾಗದದ ಮೇಲೆ ಪ್ರತಿನಿಧಿಸುವಾಗ ವಸ್ತುವಿನ ಗಾತ್ರವು ಒಂದು ಯುನಿಟ್ ಉದ್ದವಾಗಿರಬಾರದು ಹಾಗಾಗಿ ಅದು ಬದಲಾಗುತ್ತದೆ ಸಾಮಾನ್ಯವಾಗಿ ಇದು ನಿಜವಾದ ಉದ್ದದ 0 82 ಪಟ್ಟು ಬದಲಾಗುತ್ತದೆ ನಾವು ಆ ಲೆಕ್ಕವನ್ನು ನೋಡುತ್ತೇವೆ ಉದಾಹರಣೆಗೆ ನಾವು ನಿಜವಾದ ಪ್ರಮಾಣವನ್ನು ಹೊಂದಿದ್ದರೆ ಆ ಉದ್ದವನ್ನು ನಾವು ಅದನ್ನು ಪ್ರೊಜೆಕ್ಷನ್ ಆಗಿ ಪ್ರತಿನಿಧಿಸಲು ಬಯಸುತ್ತೇವೆ ಆದ್ದರಿಂದ ಒಂದು ಆಯಾಮದ ಪ್ರೊಜೆಕ್ಷನ್ ನಾನು ಅದನ್ನು ತೋರಿಸಲು ಬಯಸಿದರೆ ಈ ಪ್ರಮಾಣವು 45 ಡಿಗ್ರಿ ಕೋನದಲ್ಲಿರುತ್ತದೆ ಮತ್ತು ಉದಾಹರಣೆಗೆ ನಾವು ಇವುಗಳನ್ನು ಐಸೊಮೆಟ್ರಿಕ್ನಲ್ಲಿ ಪ್ರಕ್ಷೇಪಿಸುವಾಗ ಈ ಉದ್ದವನ್ನು ನಾವು 30 ಡಿಗ್ರಿಯಲ್ಲಿ ಬರೆಯಲಿದ್ದೇವೆ ಆದ್ದರಿಂದ ಇದು ಉದ್ದವಾಗಿದೆ ನಾವು ಅದನ್ನು ಗ್ರಾಫ್ ಶೀಟ್ನಲ್ಲಿ ತೋರಿಸುತ್ತಿದ್ದೇವೆ ಆದ್ದರಿಂದ ಡ್ರಾಯಿಂಗ್ ಶೀಟ್ನಲ್ಲಿ ನಾವು ಯಾವಾಗಲೂ x ನಿರ್ದೇಶಾಂಕ ವೈ ಕೋಆರ್ಡಿನೇಟ್ ರೀತಿಯ ಮಾಹಿತಿಯನ್ನು ಅಳೆಯುತ್ತೇವೆ ಆದ್ದರಿಂದ ಉದಾಹರಣೆಗೆ ನಾನು ಅದನ್ನು ಅಳೆಯುತ್ತಿದ್ದರೆ ಆ x ಮಾಹಿತಿ ಡ್ರಾಯಿಂಗ್ ಶೀಟ್ನಲ್ಲಿ ಆ ಬಿಂದು ಯಾವುದು ಇರಬಹುದು ಈ x ಪರಿಭಾಷೆಯಲ್ಲಿರಬಹುದು ನಾನು ಅದನ್ನು A cos 30 x ಗೆ ಸಮಾನವಾಗಿರುತ್ತದೆ ಎಂದು ಬರೆಯಬಹುದು ಆದಾಗ್ಯೂ ನಿಜವಾದ ರೇಖೆಯು 45 ಡಿಗ್ರಿ ಉದ್ದ ಅಥವಾ 45 ಡಿಗ್ರಿ ಇಳಿಜಾರಿನಲ್ಲಿದೆ ನಂತರ ಆ ಸಂದರ್ಭದಲ್ಲಿ ನಾವು 45 ಡಿಗ್ರಿ ಕೋನವನ್ನು ಹೊಂದುವ ಆ ಸಾಲನ್ನು B ಎಂದು ಕರೆಯೋಣ ಆದ್ದರಿಂದ B cos 45 ಮತ್ತೆ x ಗೆ ಸಮಾನವಾಗಿರುತ್ತದೆ ಏಕೆಂದರೆ ನಾವು ಮತ್ತೆ ಆ ಉದ್ದವನ್ನು ಈ ಸಮತಲಕ್ಕೆ ತೋರಿಸುತ್ತಿದ್ದೇವೆ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ x ಒಂದೇ ವಿಧಾನಗಳನ್ನು ನೆನಪಿಸುತ್ತದೆ B cos 45 A cos 30 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಡ್ರಾಯಿಂಗ್ ಶೀಟ್ನಲ್ಲಿ ನಾನು x ಅನ್ನು ಆ ನೈಜ ರೇಖೆ ಮತ್ತು ಈ ಯೋಜಿತ ರೇಖೆಗೆ ಪ್ರತಿನಿಧಿಸುತ್ತಿದ್ದೇನೆ ನಂತರ ನಾನು ಅದನ್ನು ಪರಸ್ಪರ ಸಮನಾಗಿಸುತ್ತೇನೆ ನಾನು ಪರಸ್ಪರ ಸಮನಾಗಿಸಲು ಹೋದರೆ ನಂತರ ಬಿ ಯಿಂದ ಎ ಬೈ ಬಿ ಇದು ನಿಜವಾದ ಉದ್ದ ನಾನು cos 30 ರಿಂದ cos 45 ಅನ್ನು ಪಡೆಯುತ್ತೇನೆ ಆದ್ದರಿಂದ ಇದು ನಿಜವಾದ ಉದ್ದ ಮತ್ತು ಐಸೊಮೆಟ್ರಿಕ್ ಉದ್ದವಾಗಿದೆ ಆದ್ದರಿಂದ ಐಸೊಮೆಟ್ರಿಕ್ ಸ್ಕೇಲ್ ಅಂತಹ ರೀತಿಯ ಪರಿಭಾಷೆಯನ್ನು ವ್ಯಾಖ್ಯಾನಿಸುತ್ತದೆ ಅಲ್ಲಿ ನಾವು ಐಸೊಮೆಟ್ರಿಕ್ ಉದ್ದಗಳನ್ನು ನಿಜವಾದ ಉದ್ದಗಳೊಂದಿಗೆ ಹೋಲಿಸಿದ್ದೇವೆ ಆದ್ದರಿಂದ ನಾವು ಐಸೊಮೆಟ್ರಿಕ್ ಉದ್ದಗಳನ್ನು ಹೊಂದಿತ್ತಿರುವಾಗ ಅದು ಯಾವಾಗಲೂ ಈ x ಅಕ್ಷದಲ್ಲಿ 30 ಡಿಗ್ರಿಗಳನ್ನು ಮಾಡುತ್ತದೆ ಅಕ್ಷವು 120 ಡಿಗ್ರಿಗಳನ್ನು ಹೊಂದಿದರೂ ನಾವು ಸಮತಲಕ್ಕೆ ಸಂಬಂಧಿಸಿದಂತೆ ಅಳೆಯುವಾಗ ಅದು 30 ಡಿಗ್ರಿಗಳನ್ನು ಹೊಂದುತ್ತದೆ ಆದ್ದರಿಂದ ಆ ಐಸೊಮೆಟ್ರಿಕ್ ಉದ್ದದ ವಿಷಯವು ಇಲ್ಲಿ ವೇಗವಾಗಿ cos 30 ಬರುತ್ತದೆ ನಿಜವಾದ ಉದ್ದದ ಅಂಶವು 45 ಕ್ಕೆ ಬರುತ್ತದೆ ಆದ್ದರಿಂದ ನಿಮ್ಮ ಐಸೊಮೆಟ್ರಿಕ್ ಸ್ಕೇಲ್ ಯಾವಾಗಲೂ ಈ ಸಂದರ್ಭದಲ್ಲಿ ಕಾಸ್ 30 ರಿಂದ ಕಾಸ್ 45 ಆಗಿರುತ್ತದೆ ಆದ್ದರಿಂದ ಇದು ರೂಟ್ 2 ರಿಂದ 1 ರೂಟ್ 3 ರಿಂದ 2 ಆಗಿರುತ್ತದೆ ಅದು 0 8165 ಆಗಿದೆ ಇದು ನಾವು ಬಳಸಬೇಕಾದ ಪ್ರಮಾಣ ಸರಿ ಸುಮಾರು ಇದು 80 ಪ್ರತಿಶತ ಸುಮಾರು 82 ಪ್ರತಿಶತವಾಗಿರುತ್ತದೆ ಆದ್ದರಿಂದ ನಾವು ಪ್ರತಿನಿಧಿಸಲು ಹೊರಟಿರುವ ಯಾವುದೇ ಐಸೊಮೆಟ್ರಿಕ್ ಉದ್ದವು ನಿಮ್ಮ ನಿಜವಾದ ಉದ್ದದ 0 ಆದ್ದರಿಂದ ನಾವು ನಿಮಗೆ ಅಳತೆ ಮಾಡುವ ಐಸೊಮೆಟ್ರಿಕ್ ಉದ್ದಗಳಂತಹ ಡ್ರಾಯಿಂಗ್ ಶೀಟ್ ಅನ್ನು ನಿಮಗೆ ನೀಡುತ್ತೇವೆ ನಿಜವಾದ ಉದ್ದವು ಆ ಉದ್ದದ 0 82 ಪಟ್ಟು ಇರುತ್ತದೆ ಆದ್ದರಿಂದ ಉದಾಹರಣೆಗೆ ಪ್ರೊಜೆಕ್ಷನ್ನಲ್ಲಿ ಈ ವಸ್ತುವಿನ ಡ್ರಾಯಿಂಗ್ ಶೀಟ್ನಲ್ಲಿ ನಾನು ನೋಡುತ್ತಿದ್ದರೆ ಮೂಲ ವಸ್ತುವು ಆ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ಗಿಂತ ದೊಡ್ಡದಾಗಿದೆ ಇದಕ್ಕೆ ವಿರುದ್ಧವಾಗಿ ನಿಮ್ಮ ಪೂರ್ಣ ಪ್ರಮಾಣದ ವೀಕ್ಷಣೆಯನ್ನು 0 82 ಪಟ್ಟು ಕಡಿಮೆ ಮಾಡಲಾಗುತ್ತದೆ ಮತ್ತು ಐಸೊಮೆಟ್ರಿಕ್ನಲ್ಲಿ ಈ ಕೋನವು ಯಾವಾಗಲೂ 120 ಡಿಗ್ರಿಗಳಾಗಿರುತ್ತದೆ ಎಂಬುದನ್ನು ಗಮನಿಸಿ ನಾವು ಹೋಲಿಸಲು ಹೋದರೆ ದೃಷ್ಟಿಕೋನಗಳಲ್ಲಿ ಉದಾಹರಣೆಗೆ ಈ ಹಂತದವರೆಗೆ ನಾವು ಉದ್ದ h ಎಂದು ಕರೆಯೋಣ ಮತ್ತು ಈ ಹಂತದವರೆಗೆ ನಾವು w ಎಂದು ಕರೆಯೋಣ ಮತ್ತು h ನಿಂದ w ನಿಂದ ರೂಟ್ 3 ಗಿಂತ 1 ಕ್ಕೆ ಸಮನಾಗಿರುತ್ತದೆ ಮೇಲಿನ ದೃಷ್ಟಿಯಲ್ಲಿ ಅದು ಆ ಕೋನವನ್ನು 45 ಡಿಗ್ರಿಗಳನ್ನಾಗಿ ಮಾಡುತ್ತದೆ ಏಕೆಂದರೆ ಇದು 30 ಡಿಗ್ರಿ ಒಳಗಿನ ನೋಟದಲ್ಲಿ ಅದೇ ವಸ್ತುವು 35 ಡಿಗ್ರಿ ಕೋನವನ್ನು ಮಾಡುವ ಕಡಿಮೆ ಪ್ರಮಾಣದಂತೆ ಕಾಣುತ್ತದೆ ಆದ್ದರಿಂದ ನಾವು ಅದನ್ನು ಐಸೊಮೆಟ್ರಿಕ್ ದೃಷ್ಟಿಕೋನಗಳಲ್ಲಿ ಪ್ರತಿನಿಧಿಸುವಾಗ ನಿಜವಾದ ವಸ್ತುಗಳು ಕೋನಗಳು ಬದಲಾಗುತ್ತವೆ ಉದ್ದಗಳು ಬದಲಾಗುತ್ತವೆ ಈ ಉದ್ದದ ಮಾಪಕಗಳು ಮತ್ತು ಇತರ ವಿಷಯಗಳ ಬಗ್ಗೆ ಹೆಚ್ಚಿನದನ್ನು ನೋಡೋಣ ಐಸೊಮೆಟ್ರಿಕ್ ಡ್ರಾಯಿಂಗ್ನಲ್ಲಿ ನಿಜವಾದ ಉದ್ದದ ದೂರವನ್ನು ಐಸೊಮೆಟ್ರಿಕ್ ಉದ್ದದ ರೇಖೆಗಳೊಂದಿಗೆ ಮಾತ್ರ ಅಳೆಯಬಹುದು ಅದು ಯಾವುದೇ ಐಸೊಮೆಟ್ರಿಕ್ ಅಕ್ಷಕ್ಕೆ ಸಮಾನಾಂತರವಾಗಿ ಚಲಿಸುವ ರೇಖೆಗಳು ಉದಾಹರಣೆಗೆ ನಾನು ವ್ಯಾಖ್ಯಾನಿಸುತ್ತಿದ್ದರೆ ಇವು ಐಸೊಮೆಟ್ರಿಕ್ ಅಕ್ಷ ನಾನು ಇದನ್ನು ನಿಜವಾದ ಉದ್ದವೆಂದು ಅಳೆಯಬಹುದು ಐಸೊಮೆಟ್ರಿಕ್ ಅಕ್ಷಕ್ಕೆ ಸಮಾನಾಂತರವಾಗಿ ಚಲಿಸದ ಯಾವುದೇ ರೇಖೆಯನ್ನು ಐಸೊಮೆಟ್ರಿಕ್ ಅಲ್ಲದ ರೇಖೆ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಾನು ಒಂದು ಸಾಲನ್ನು ಆರಿಸಿದರೆ ಬಹುಶಃ ಇದು ಒಂದು ಏಕೆಂದರೆ ಈ ಸಾಲು ಇದಕ್ಕೆ ಸಮಾನಾಂತರವಾಗಿರುತ್ತದೆ ಅದೇ ರೀತಿ ಈ ರೇಖೆಯು ಈ ಸಾಲಿಗೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಇವು ಐಸೊಮೆಟ್ರಿಕ್ ರೇಖೆಗಳು ಮತ್ತು ನಾನು ಯಾವಾಗಲೂ ಈ ಐಸೊಮೆಟ್ರಿಕ್ ಉದ್ದಗಳನ್ನು ಕಾಣಬಹುದು ಆದರೆ ಬೇರೆ ಯಾವುದೇ ಕೋನ ಈ ಯಾವುದೇ ಐಸೊಮೆಟ್ರಿಕ್ ಅಕ್ಷಕ್ಕೆ ಸಮಾನಾಂತರವಾಗಿರದ ಯಾವುದೇ ರೇಖೆಯು ನನಗೆ ಆ ವಸ್ತುವಿನ ನಿಜವಾದ ಉದ್ದವನ್ನು ಪಡೆಯಲು ಸಾಧ್ಯವಿಲ್ಲ ಐಸೊಮೆಟ್ರಿಕ್ ಅಲ್ಲದ ರೇಖೆಗಳು ಇಳಿಜಾರಾದ ಮತ್ತು ಓರೆಯಾದ ರೇಖೆಗಳನ್ನು ಒಳಗೊಂಡಿರುತ್ತವೆ ಮತ್ತು ಅದನ್ನು ನೇರವಾಗಿ ಅಳೆಯಲಾಗುವುದಿಲ್ಲ ಬದಲಾಗಿ ಎರಡು ಅಂತಿಮ ಬಿಂದುಗಳನ್ನು ಪತ್ತೆ ಮಾಡುವ ಮೂಲಕ ಅವುಗಳನ್ನು ರಚಿಸಬೇಕು ಆದ್ದರಿಂದ ಮೊದಲು ನಾವು ಬಿಂದುಗಳನ್ನು ಕಂಡುಹಿಡಿಯಬೇಕು ಆ ಹಂತಗಳಿಂದ ನಾವು ಐಸೊಮೆಟ್ರಿಕ್ ನಿಜವಾದ ಉದ್ದದ ಸಂಪರ್ಕಗಳನ್ನು ಬಳಸುತ್ತೇವೆ ಆ ಉದ್ದ ಯಾವುದು ಎಂದು ಮೌಲ್ಯಮಾಪನ ಮಾಡಲು ಪ್ರಯತ್ನಿಸಿ ನಾವು ಐಸೊಮೆಟ್ರಿಕ್ ಪ್ರಕ್ಷೇಪಗಳಲ್ಲಿ ಪ್ರತಿನಿಧಿಸುತ್ತಿರುವಾಗ ಗುಪ್ತ ರೇಖೆಗಳಿಗೆ ಸಂಬಂಧಿಸಿದಂತೆ ಐಸೊಮೆಟ್ರಿಕ್ ರೇಖಾಚಿತ್ರಗಳಲ್ಲಿ ವಸ್ತುವನ್ನು ಸಂಪೂರ್ಣವಾಗಿ ವಿವರಿಸಲು ಅಗತ್ಯವಿಲ್ಲದಿದ್ದರೆ ಗುಪ್ತ ರೇಖೆಗಳನ್ನು ಬಿಟ್ಟುಬಿಡಲಾಗುತ್ತದೆ ಹೆಚ್ಚಿನ ಐಸೊಮೆಟ್ರಿಕ್ ರೇಖಾಚಿತ್ರಗಳು ಗುಪ್ತ ರೇಖೆಗಳನ್ನು ಹೊಂದಿರುವುದಿಲ್ಲ ನೀವು ಯಾವುದೇ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ತೆರೆಯುತ್ತಿದ್ದರೆ ನಾವು ಸಾಮಾನ್ಯವಾಗಿ ಆ ಗುಪ್ತ ಸಾಲುಗಳನ್ನು ತೋರಿಸುವುದಿಲ್ಲ ಅದನ್ನು ತೋರಿಸುವುದು ಬಹಳ ಮುಖ್ಯ ಗುಪ್ತ ರೇಖೆಗಳನ್ನು ಬಳಸುವುದನ್ನು ತಪ್ಪಿಸಲು ಹೆಚ್ಚು ವಿವರಣಾತ್ಮಕ ದೃಷ್ಟಿಕೋನವನ್ನು ಆರಿಸಿ ಆದ್ದರಿಂದ ನಾವು ಆ ವಸ್ತುವನ್ನು ಆ ರೀತಿಯಲ್ಲಿ ತಿರುಗಿಸಬೇಕಾಗಿದೆ ಆ ವಸ್ತುವಿನಿಂದ ನಾವು ಪಡೆಯಬಹುದಾದ ಹೆಚ್ಚಿನ ವಿವರಣೆಯನ್ನು ಆ ದೃಷ್ಟಿಯಲ್ಲಿ ನಾವು ಈ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ತೋರಿಸಬೇಕಾಗಿದೆ ಆದಾಗ್ಯೂ ಎಲ್ಲಾ ಪ್ರಮುಖ ಭವಿಷ್ಯಗಳನ್ನು ಚಿತ್ರಿಸುವ ಐಸೊಮೆಟ್ರಿಕ್ ದೃಷ್ಟಿಕೋನವನ್ನು ಕಂಡುಹಿಡಿಯಲಾಗದಿದ್ದರೆ ನಂತರ ನಮಗೆ ಗುಪ್ತ ಸಾಲುಗಳನ್ನು ಬಳಸಲು ಅನುಮತಿ ಇದೆ ಆದ್ದರಿಂದ ಈ ವಿವರಣೆಯೊಂದಿಗೆ ವಸ್ತುವನ್ನು ತೋರಿಸಬೇಕಾಗಿದೆ ಅದು ಇನ್ನೂ ನಾವು ಅದನ್ನು ಗ್ರಹಿಸುವ ಸ್ಥಿತಿಯಲ್ಲಿಲ್ಲದಿದ್ದರೆ ನಾವು ಈ ಗುಪ್ತ ರೇಖೆಗಳನ್ನು ಬಳಸಬಹುದು ಈಗ ಮತ್ತೆ ಕೇಂದ್ರ ರೇಖೆಗಳಿಗೆ ಬರುತ್ತಿದೆ ಸಮ್ಮಿತಿಯನ್ನು ತೋರಿಸಲು ಅಥವಾ ಆಯಾಮದ ದೃಷ್ಟಿಕೋನಕ್ಕಾಗಿ ಮಾತ್ರ ಕೇಂದ್ರ ರೇಖೆಗಳನ್ನು ಎಳೆಯಲಾಗುತ್ತದೆ ಸಾಮಾನ್ಯವಾಗಿ ಮಧ್ಯದ ರೇಖೆಗಳನ್ನು ತೋರಿಸಲಾಗುವುದಿಲ್ಲ ಏಕೆಂದರೆ ಅನೇಕ ಐಸೊಮೆಟ್ರಿಕ್ ರೇಖಾಚಿತ್ರಗಳನ್ನು ತಾಂತ್ರಿಕೇತರರಿಗೆ ಸಂವಹನ ಮಾಡಲು ಬಳಸಲಾಗುತ್ತದೆ ಮತ್ತು ಎಂಜಿನಿಯರಿಂಗ್ ಉದ್ದೇಶಗಳಿಗಾಗಿ ಅಲ್ಲ ಆದ್ದರಿಂದ ನೀವು ಐಸೊಮೆಟ್ರಿಕ್ ವೀಕ್ಷಣೆಗಳನ್ನು ತೋರಿಸುತ್ತಿರುವಾಗ ಅದು ಅತ್ಯಂತ ಮುಖ್ಯವಾದುದಾದರೆ ನಾವು ಮಾತ್ರ ಈ ರೀತಿಯ ಕೇಂದ್ರ ರೇಖೆಗಳನ್ನು ತೋರಿಸುತ್ತೇವೆ ಇಲ್ಲದಿದ್ದರೆ ನಾವು ಅವುಗಳನ್ನು ತೋರಿಸಬಾರದು ನಾವು ತೋರಿಸುತ್ತಿರುವಾಗ ಆಯಾಮಗಳಿಗೆ ಸಂಬಂಧಿಸಿದಂತೆ ಆಯಾಮದ ರೇಖೆಗಳು ಮತ್ತು ವಿಸ್ತರಣಾ ರೇಖೆಗಳು ಇವು ಒಂದೇ ಸಮತಲದಲ್ಲಿರಬೇಕು ಆದ್ದರಿಂದ ನಾವು ತೋರಿಸುವ ಆಯಾಮಗಳು ಏನೇ ಇರಲಿ ವಿಸ್ತರಣೆಯ ಸಾಲುಗಳನ್ನು ನಾವು ತೋರಿಸುತ್ತೇವೆ ಅದು ಒಂದೇ ಸಮತಲದಲ್ಲಿರಬೇಕು ಎಲ್ಲಾ ಆಯಾಮಗಳು ಮತ್ತು ಟಿಪ್ಪಣಿಗಳು ಏಕ ದಿಕ್ಕಿನಲ್ಲಿರಬೇಕು ರೇಖಾಚಿತ್ರದ ಕೆಳಗಿನಿಂದ ಮೇಲಕ್ಕೆ ಓದುವುದು ಮತ್ತು ಸಾಧ್ಯವಾದಾಗಲೆಲ್ಲಾ ವೀಕ್ಷಣೆಯ ಹೊರಗೆ ಇರಬೇಕು ಆದ್ದರಿಂದ ನೀವು ನೋಡುತ್ತಿದ್ದರೆ ಅದು ಆ ದೃಷ್ಟಿಕೋನದಿಂದ ಹೊರಗಿದೆ ಇದು ವೀಕ್ಷಣೆಯ ಹೊರಗಿದೆ ಇದು ವೀಕ್ಷಣೆಯ ಹೊರಗಿದೆ ಮತ್ತು ಸಾಮಾನ್ಯವಾಗಿ ನಾವು ಅದನ್ನು ಕೆಳಗಿನಿಂದ ಅಳೆಯುತ್ತೇವೆ ಅಂತೆಯೇ ನಾನು ಈ ಉದ್ದವನ್ನು ಕಂಡುಹಿಡಿಯಲು ಬಯಸುತ್ತೇನೆ ಕೆಳಗಿನಿಂದ ನಾನು ಅದನ್ನು ತೋರಿಸುತ್ತೇನೆ ಮತ್ತು ಇವು ವಸ್ತುಗಳ ಹೊರಗಿದೆ ಸಮತಲ ಮಾರ್ಗಸೂಚಿಗಳನ್ನು ಬಳಸಿಕೊಂಡು ಪಠ್ಯಗಳನ್ನು ಕೆಳಗಿನಿಂದ ಓದಲಾಗುತ್ತದೆ ಸಮತಲ ಮಾರ್ಗಸೂಚಿಗಳು ಇವುಗಳಾಗಿವೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಅದನ್ನು ನೋಡಬೇಕಾಗಿದೆ ಆ ಸಮತಲಕ್ಕೆ ಸಮಾನಾಂತರವಾಗಿರುವ ಯಾವುದೇ ಸಾಲು ನಾವು ಅದನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಉದಾಹರಣೆಗೆ ನಾವು ಒಂದು ಚೌಕವನ್ನು ನೋಡೋಣ ಒಂದು ಚೌಕ ABCD ಯನ್ನು ಪರಿಗಣಿಸಿ 30 mm ಸೈಡ್ ಆಯಾಮವನ್ನು ಹೊಂದಿದ್ದೇವೆ ನಾವು ಅದನ್ನು ಇಲ್ಲಿ ತೋರಿಸಿದ್ದೇವೆ ಚೌಕವು ಲಂಬ ಸಮತಲದಲ್ಲಿದ್ದರೆ ಅದು ಫಿಗರ್ ಎ ನಲ್ಲಿ ಈ ಚೌಕವು ಲಂಬ ಸಮತಲದಲ್ಲಿ ಮಲಗಿದ್ದರೆ ಐಸೊಮೆಟ್ರಿಕ್ ವೀಕ್ಷಣೆಯಲ್ಲಿ 30 mm ಸೈಡ್ ಹೊಂದಿರುವ ರೋಂಬಸ್ ಆಗಿ ಕಾಣುತ್ತದೆ ಐಸೊಮೆಟ್ರಿಕ್ ಪ್ರಕ್ಷೇಪಗಳಲ್ಲಿ ನಾವು ಆ ರೀತಿಯಲ್ಲಿ ತಿರುಗಬೇಕು ಈ ಕೋನವನ್ನು 30 ಡಿಗ್ರಿ ವಸ್ತುವಾಗಿ ನಾವು ನೋಡುತ್ತೇವೆ ಆದ್ದರಿಂದ ಆ ಐಸೊಮೆಟ್ರಿಕ್ ಸಮತಲದಲ್ಲಿರುವ ನಿಮ್ಮ ಚೌಕವು ರೋಂಬಸ್ನಂತೆ ಕಾಣುತ್ತದೆ ಈ ರೀತಿಯಲ್ಲಿ ಅಥವಾ ಆ ರೀತಿಯಲ್ಲಿ ನಾವು ಯಾವ ರೀತಿಯ ಪ್ರಕ್ಷೇಪಗಳನ್ನು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಇದು ಬಲಗೈ ಲಂಬವಾಗಿದ್ದರೆ ನಾವು ಅದನ್ನು ಈ ರೀತಿ ನೋಡುತ್ತೇವೆ ಅದು ಎಡಗೈ ಲಂಬ ಮುಖವಾಗಿದ್ದರೆ ನಾವು ಅದನ್ನು ಈ ರೀತಿ ನೋಡುತ್ತೇವೆ ಚೌಕದ ಒಂದು ಸಮತಲ ಸಮತಲದಲ್ಲಿದ್ದರೆ ಕ್ಯೂಬ್ ಮೇಲಿನ ಮುಖದಂತೆ ನಾವು ಮೇಲಿನಿಂದ ನೋಡುತ್ತಿದ್ದೇವೆ ಮತ್ತು ಆ ಸಮತಲವು ಸಮತಲದಲ್ಲಿದೆ ಅದು ಫಿಗರ್ ಸಿ ಆಗಿ ಕಾಣುತ್ತದೆ ನಾವು ಅದನ್ನು ವಿಭಿನ್ನ ದಿಕ್ಕುಗಳಲ್ಲಿ ವೀಕ್ಷಿಸಬಹುದು ಆದರೆ ನಾವು ಅದನ್ನು ಐಸೊಮೆಟ್ರಿಕ್ ಸಮತಲದಲ್ಲಿ ಪ್ರತಿನಿಧಿಸುವಾಗ ನಾವು ಆ ರೀತಿಯಲ್ಲಿ ತಿರುಗಬೇಕು ಅಥವಾ ನಾವು ನಮ್ಮ ಸ್ಥಾನವನ್ನು ಈ ರೀತಿಯಾಗಿ ಬದಲಾಯಿಸಬೇಕಾಗುತ್ತದೆ ಈ ಪ್ರಮುಖ ಅಂಚುಗಳಲ್ಲಿ ಒಂದು ಸಮತಲದೊಂದಿಗೆ 30 ಡಿಗ್ರಿ ಕೋನವನ್ನು ಹೊಂದುತ್ತದೆ ಈ ರೀತಿಯಲ್ಲಿ ನಾವು ಯಾವುದೇ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ಪ್ರತಿನಿಧಿಸಬೇಕು ಆದ್ದರಿಂದ ಒಂದು ವೀಕ್ಷಣೆಯಲ್ಲಿ ಕ್ಯೂಬ್ ಈ ರೀತಿ ಕಾಣಿಸಬಹುದು ನಾವು ಆ ರೀತಿಯಲ್ಲಿ ತಿರುಗಬೇಕು ವೀಕ್ಷಕನು ಅದರ ಸುತ್ತಲೂ ಚಲಿಸುವಾಗ ಅಂಚುಗಳಲ್ಲಿ ಒಂದಾದ ಅದು 30 ಡಿಗ್ರಿ ಕೋನವನ್ನು ಹೊಂದುತ್ತದೆ ಅದು ನಾವು ಅದನ್ನು ದೃಶ್ಯೀಕರಿಸುವ ವಿಧಾನವಾಗಿದೆ ಆದ್ದರಿಂದ ನಾವು ಅದನ್ನು ನೋಡುತ್ತಿರುವ ಉನ್ನತ ನೋಟದಿಂದ ನಾವು ಆ ಚದರ ಮೇಲ್ಭಾಗವನ್ನು ಈ ಅಂಚುಗಳೊಂದಿಗೆ 30 ಡಿಗ್ರಿ ಕೋನವನ್ನು ಹೊಂದುವ ರೀತಿಯಲ್ಲಿ ತಿರುಗಿಸಬೇಕು ಆ ನೋಟವನ್ನು ನಾವು ಡ್ರಾಯಿಂಗ್ ಶೀಟ್ನಲ್ಲಿ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ನಂತೆ ಪ್ರಸ್ತುತಪಡಿಸಬೇಕು ಇಲ್ಲಿ ನಾವು ಈ ಆಯತದ ವಿಭಿನ್ನ ಪ್ರಕ್ಷೇಪಗಳನ್ನು ಆಯತಾಕಾರದ ಮೂಲಕ ತೋರಿಸುತ್ತಿದ್ದೇವೆ ಉಲ್ಲೇಖ ಸಮಯ 2551 ಆದ್ದರಿಂದ ಉದಾಹರಣೆಗೆ ಐಸೊಮೆಟ್ರಿಕ್ ವೀಕ್ಷಣೆ ಪೆಟ್ಟಿಗೆಯಲ್ಲಿ ನಾವು ಅದನ್ನು ಈ ರೀತಿಯಲ್ಲಿ ಪ್ರತಿನಿಧಿಸುತ್ತೇವೆ ಈ ಪ್ರಮುಖ ಅಂಚುಗಳಲ್ಲಿ ಒಂದು 30 ಡಿಗ್ರಿ ಕೋನವನ್ನು ಮಾಡುವ ರೀತಿಯಲ್ಲಿ ಅದನ್ನು ತಿರುಗಿಸಲಾಗುತ್ತದೆ ಏಕೆಂದರೆ ಇವು ಆರ್ಥೋಗೋನಲ್ ರೇಖೆಗಳು ಆದ್ದರಿಂದ ನೀವು ಅದನ್ನು ತಿರುಗಿಸುವಾಗ ಇನ್ನೊಂದು 30 ಡಿಗ್ರಿ ರೇಖೆಯನ್ನು ಸಹ ಹೊಂದಬೇಕಾಗುತ್ತದೆ ಈ ಕೋನಗಳು 120 ಡಿಗ್ರಿಗಳನ್ನು ಪರಸ್ಪರ ಹೊಂದುತ್ತವೆ ನೀವು ಅದನ್ನು ಮತ್ತಷ್ಟು ಮೇಲಕ್ಕೆತ್ತಿದರೆ ನೀವು ಅದನ್ನು ಇತರ ಆಕ್ಸಾನೊಮೆಟ್ರಿಕ್ ರೀತಿಯ ವೀಕ್ಷಣೆಗಳನ್ನು ಹೊಂದಿರುತ್ತೀರಿ ನೀವು 45 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ ರೀತಿಯ ವಸ್ತುಗಳನ್ನು ಹೊಂದಬಹುದು ನಾವು ಅದನ್ನು ಹೇಗೆ ದೃಶ್ಯೀಕರಿಸುತ್ತಿದ್ದೇವೆ ಎಂಬುದರ ಆಧಾರದ ಮೇಲೆ ನೀವು ವಿಭಿನ್ನ ರೀತಿಯ ವೀಕ್ಷಣೆಗಳನ್ನು ಹೊಂದಿರುತ್ತೀರಿ ಆದರೆ ಐಸೊಮೆಟ್ರಿಕ್ನ ಪ್ರಮಾಣಿತ ಪ್ರಕ್ರಿಯೆ ನಿಮಗೆ ಕೇವಲ 30 ಡಿಗ್ರಿಗಳನ್ನು ಬಳಸಲು ಅನುಮತಿ ಇದೆ ನಾವು ಬೇರೆ ಯಾವುದಾದರೂ ವಸ್ತುವನ್ನು ತೆಗೆದುಕೊಳ್ಳೋಣ ಇಲ್ಲಿ ಸ್ಲಾಟ್ ಇದೆ ಮತ್ತು ಅದು ಅಲ್ಲಿಯೂ ರಂಧ್ರವನ್ನು ಹೊಂದಿದೆ ಐಸೊಮೆಟ್ರಿಕ್ ದೃಷ್ಟಿಯಲ್ಲಿ ಒಮ್ಮೆ ನಾವು ಈ ಪ್ರಮುಖ ಅಂಚುಗಳನ್ನು ವ್ಯಾಖ್ಯಾನಿಸುತ್ತೇವೆ ಈ ಪ್ರಮುಖ ಅಂಚುಗಳಲ್ಲಿ ಒಂದು 30 ಡಿಗ್ರಿಗಳನ್ನು ಅಡ್ಡಲಾಗಿ ಮಾಡುತ್ತದೆ ಈಗ ನಾವು ಇತರ ದೃಷ್ಟಿಕೋನಗಳನ್ನು ನೋಡೋಣ ಇದು ಟ್ರಿಮೆಟ್ರಿಕ್ ಆಗಿದ್ದರೆ ಅಲ್ಲಿ ಈ 30 ಡಿಗ್ರಿ ಐಸೊ 30 ಡಿಗ್ರಿ ವಿಭಿನ್ನ ಗಾತ್ರದಲ್ಲಿ ಬದಲಾಗಲಿದೆ ಅದು 30 ಡಿಗ್ರಿ ಇರಬಹುದು ವಿಭಿನ್ನವಾಗಿ ಅದು ಬದಲಾಗುತ್ತದೆ ಆದ್ದರಿಂದ ಒಂದು ಬದಿಯಲ್ಲಿ ಕೋನ ಪೈ ಇನ್ನೊಂದು ಕೋನ ಥೀಟಾ ಮತ್ತು ಒಟ್ಟು ಥೀಟಾ ಪ್ಲಸ್ ಫೈ ಯಾವಾಗಲೂ 90 ಡಿಗ್ರಿಗಳಿಗಿಂತ ಕಡಿಮೆ ಇರುತ್ತದೆ ಏಕೆಂದರೆ ನಾವು ತಿರುಗಲಿರುವ ರೀತಿಯಲ್ಲಿ ಡೈಮೆಟ್ರಿಕ್ ಟ್ರಿಮೆಟ್ರಿಕ್ ರೀತಿಯ ವೀಕ್ಷಣೆಗಳನ್ನು ನಾವು ಹೊಂದಲಿದ್ದೇವೆ ಆದ್ದರಿಂದ ನಾವು ಥೀಟಾ ಮತ್ತು ಫೈ ಅನ್ನು ವಿಭಿನ್ನವಾಗಿ ಹೊಂದಿದ್ದರೆ ಮತ್ತು ಅವುಗಳ ಸಂಕಲನವು 90 ಡಿಗ್ರಿಗಿಂತ ಕಡಿಮೆಯಿದ್ದರೆ ನಮಗೆ ತ್ರಿಮಿತೀಯ ನೋಟವಿದೆ ಎಂದರ್ಥ ಆದ್ದರಿಂದ ಅದೇ ಐಸೊಮೆಟ್ರಿಕ್ ವಸ್ತುವನ್ನು ನಾವು ಹೊಂದಿದ್ದೇವೆ ನಾವು ಅದನ್ನು ಬೇರೆ ಸಮತಲದಲ್ಲಿ ಹೊಂದಲಿದ್ದೇವೆ ಇದರಿಂದ ನಾವು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಲು ಸಹಾಯವಾಗಿದೆ ಈಗ ನಾವು ಡೈಮೆಟ್ರಿಕ್ ನೋಟವನ್ನು ನೋಡೋಣ ಡೈಮೆಟ್ರಿಕ್ ದೃಷ್ಟಿಯಲ್ಲಿ ನಾವು ಎರಡೂ ಬದಿಗಳಲ್ಲಿ ಥೀಟಾ ಕೋನವನ್ನು ಹೊಂದಿದ್ದೇವೆ ಮತ್ತು ಈ ಥೀಟಾ ಕೋನವು 0 ರಿಂದ 45 ಡಿಗ್ರಿಗಳ ನಡುವೆ ಬದಲಾಗುತ್ತದೆ ಮತ್ತು ಇದು 30 ಡಿಗ್ರಿಗಳಲ್ಲ ಆದ್ದರಿಂದ ನಾವು ಯಾವಾಗಲೂ ಈ ವಸ್ತುವನ್ನು ಹೊಂದಿದ್ದೇವೆ ಉದಾಹರಣೆಗೆ ನಾವು ಈ ವಸ್ತುವನ್ನು ಹೊಂದಿದ್ದರೆ ಈ ವಸ್ತುವನ್ನು ಆ ರೀತಿಯಲ್ಲಿ ತಿರುಗಿಸಬೇಕಾಗಿದೆ ಆದ್ದರಿಂದ ಇವುಗಳು ನಾವು ನೋಡಲು ಹೊರಟಿರುವ ವಿಭಿನ್ನ ದೃಷ್ಟಿಕೋನಗಳು ಡೈಮೆಟ್ರಿಕ್ನಲ್ಲಿ ಈ ಅಂಚುಗಳಲ್ಲಿ ಒಂದು ಯಾವಾಗಲೂ 0 ರಿಂದ 45 ಡಿಗ್ರಿಗಳ ನಡುವೆ ಕೋನವನ್ನು ಹೊಂದಿರುತ್ತದೆ ಅದೇ ಕೋನದಲ್ಲಿ ಒಬ್ಬರು ಅದನ್ನು ಇನ್ನೊಂದು ಬದಿಯಲ್ಲಿ ನೋಡಬೇಕು ಕೇವಲ ಒಂದು ಉದಾಹರಣೆ ಐಸೊಮೆಟ್ರಿಕ್ ವೀಕ್ಷಣೆಗಾಗಿ ನಾವು ಇಲ್ಲಿ ವಸ್ತುವನ್ನು ಹೊಂದಿದ್ದೇವೆ ನಾವು ಅವುಗಳಲ್ಲಿ ಕೆಲವನ್ನು ಅಕ್ಷವಾಗಿ ಸರಿಪಡಿಸುತ್ತಿದ್ದರೆ ಉದಾಹರಣೆಗೆ ಇದು ಒಂದು ಅಕ್ಷ ಇದು ಮತ್ತೊಂದು ಅಕ್ಷ ಇದು ಮತ್ತೊಂದು ಅಕ್ಷ ನಮ್ಮಲ್ಲಿ ಈ ಅಕ್ಷವು 30 ಡಿಗ್ರಿ ಮತ್ತು ಇದು ಆರ್ಥೋಗೋನಲ್ ಆಗಿದೆ ಡೈಮೆಟ್ರಿಕ್ ವಿಷಯದಲ್ಲಿ ನಾವು ಈ ಅಕ್ಷವನ್ನು ಸಮಾನಾಂತರವಾಗಿ ಹೊಂದಿದ್ದೇವೆ ನಮಗೆ ಮತ್ತೊಂದು ಅಕ್ಷವಿದೆ ಅದು ಸಮಾನಾಂತರವಾಗಿರುತ್ತದೆ ಇವು ಒಂದೇ ಕೋನವನ್ನು ಹೊಂದಿವೆ ಆದರೆ 30 ಡಿಗ್ರಿಗಳಲ್ಲ ಆದ್ದರಿಂದ ಈ ರೀತಿಯ ಪ್ರಕ್ಷೇಪಗಳನ್ನು ನಾವು ಡೈಮೆಟ್ರಿಕ್ ರೀತಿಯ ಪ್ರಕ್ಷೇಪಗಳು ಎಂದು ಕರೆಯುತ್ತೇವೆ ಮುಂಚಿನ ದಿನಗಳಲ್ಲಿ ಸುಮಾರು 100 150 ವರ್ಷಗಳ ಹಿಂದೆ ಯುಎಸ್ನಲ್ಲಿ ಪೇಟೆಂಟ್ಗಳು ಸಾಮಾನ್ಯವಾಗಿ ಈ ಡೈಮೆಟ್ರಿಕ್ ರೀತಿಯ ಪ್ರಕ್ಷೇಪಗಳೊಂದಿಗೆ ನೋಡುತ್ತಿದ್ದೇವೆ ಮುಖ್ಯವಾಗಿ ಯುಕೆ ರೀತಿಯ ಪ್ರಕ್ಷೇಪಗಳು ಅವರು ಐಸೊಮೆಟ್ರಿಕ್ ಪ್ರಕ್ಷೇಪಗಳಿಗೆ ಬಳಸಲು ಪ್ರಯತ್ನಿಸುತ್ತಾರೆ ಮುಂದಿನ ತರಗತಿಯಲ್ಲಿ ಈ ಐಸೊಮೆಟ್ರಿಕ್ ಪ್ರಕ್ಷೇಪಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ